ಕೊನೆಯ ತರಗತಿಯಲ್ಲಿ ನಾವು ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಪುನಃ ಆರಂಭಿಸೋಣ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಪ್ರತಿರೋಧಕತೆಯ ಆಧಾರದ ಮೇಲೆ ಹೇಳಿದ್ದೇವೆ ನಾವು ವಸ್ತುಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಬಹುದು ವಾಹಕ ಅಥವಾ ಲೋಹಗಳು ಅರೆವಾಹಕಗಳು ಮತ್ತು ಅವಾಹಕಗಳು ನಾವು ಲೋಹಗಳು ಮತ್ತು ಅರೆವಾಹಕಗಳ ನಡುವಿನ ಪ್ರತಿರೋಧ ಅಥವಾ ವಾಹಕತೆಯ ಅಗಾಧ ವ್ಯತ್ಯಾಸವನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಲೋಹಗಳು ಹೆಚ್ಚು ವಾಹಕವಾಗಿವೆ ಅದನ್ನು ಮಾಡಲು ನಾವು ಪರಮಾಣು ಕಕ್ಷೆಗಳನ್ನು ಹೊಂದಿರುವ ಸರಳ ಬ್ಯಾಂಡ್ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತೇವೆ ಮತ್ತು ಆಣ್ವಿಕ ಕಕ್ಷೆಗಳನ್ನು ರೂಪಿಸಲು ಒಟ್ಟಾಗಿ ಬರುತ್ತವೆ ಮತ್ತು ನಿಜವಾಗಿಯೂ n ನ ದೊಡ್ಡ ಮೌಲ್ಯಗಳಲ್ಲಿ n ಎಂಬುದು ಅವೊಗಡ್ರೊ ಸಂಖ್ಯೆಯ ಬಗ್ಗೆ ಇವು ಬ್ಯಾಂಡ್ಗಳನ್ನು ರೂಪಿಸುತ್ತವೆ ಎಂದು ನಾವು ಕಂಡುಕೊಂಡಿದ್ದೇವೆ ಲೋಹಗಳ ಸಂದರ್ಭದಲ್ಲಿ ಈ ಬ್ಯಾಂಡ್ಗಳು ಅಪೂರ್ಣವಾಗಿ ತುಂಬಿರುವ s ಚಿಪ್ಪುಗಳಿಂದ ಅಥವಾ s ಮತ್ತು p ಚಿಪ್ಪುಗಳು ಅತಿಕ್ರಮಣದಿಂದ ರೂಪುಗೊಳ್ಳುತ್ತವೆ ಇದರಿಂದ ನಾವು ಯಾವಾಗಲೂ ಪೂರ್ಣವಾಗಿರದ ಬ್ಯಾಂಡ್ ಅನ್ನು ಹೊಂದಿರುತ್ತೇವೆ ಆದ್ದರಿಂದ ನಾವು ಕೆಲವು ಖಾಲಿ ಸ್ಥಿತಿಗಳನ್ನು ಹೊಂದಿದ್ದೇವೆ ಈ ಖಾಲಿ ಸ್ಥಿತಿಗಳು ಮೂಲತಃ ಎಲೆಕ್ಟ್ರಾನ್ಗಳ ವಾಹಕತೆಗೆ ಸಹಾಯ ಮಾಡುತ್ತವೆ ಅದಕ್ಕಾಗಿಯೇ ಲೋಹಗಳು ಉತ್ತಮ ವಾಹಕಗಳಾಗಿವೆ ಲಿಥಿಯಂ ಅನ್ನು ಉದಾಹರಣೆಯಾಗಿ ಬಳಸಿಕೊಂಡು ಬಾಂಡ್ ಉದ್ದದ ರೇಖಾಚಿತ್ರದ ವಿರುದ್ಧ ನಾವು ಶಕ್ತಿಯ ಉದಾಹರಣೆಯನ್ನು ನೋಡಿದ್ದೇವೆ ಆದ್ದರಿಂದ ನಾನು ಅದನ್ನು ಪುನಃ ಪುನಃ ಬರೆಯುತ್ತೇನೆ ಮತ್ತು ಅಲ್ಲಿಂದ ನಾವು ಅರೆವಾಹಕಗಳಿಗೆ ಹೋಗುತ್ತೇವೆ ಆದ್ದರಿಂದ ಇದು ಕೊನೆಯ ತರಗತಿಯಿ೦ದ ಬಂದಿದ್ದು ನಾವು 1s2 ನ ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಹೊಂದಿರುವ ಲಿಥಿಯಂ ಅನ್ನು ನೋಡಿದ್ದೇವೆ ಮತ್ತು 2s1 1s2 ಒಳಗಿನ ಶೆಲ್ ಅನ್ನು ರೂಪಿಸುತ್ತದೆ ಮತ್ತು ಅದು ಬಂಧದಲ್ಲಿ ಭಾಗಿಯಾಗಿಲ್ಲ 2s1 ಹೊರಗಿನ ಶೆಲ್ ಆಗಿದೆ ಆದ್ದರಿಂದ ನಾವು ಶಕ್ತಿ ವರ್ಸಸ್ ಬಾಂಡ್ ಉದ್ದದ ರೇಖಾಚಿತ್ರವನ್ನು ಸೆಳೆಯಬಹುದು ಆದ್ದರಿಂದ 1s ಶೆಲ್ ಬಂಧದಲ್ಲಿ ಭಾಗಿಯಾಗಿಲ್ಲ 2s ಚಿಪ್ಪುಗಳು ಬಂಧವನ್ನು ಒಳಗೊಂಡಿರುತ್ತವೆ ಮತ್ತು ಮೂಲತಃ ಬ್ಯಾಂಡ್ ಅನ್ನು ರೂಪಿಸುತ್ತವೆ s ಶೆಲ್ ಅರ್ಧ ತುಂಬಿದೆ ಆದ್ದರಿಂದ ಬ್ಯಾಂಡ್ ಕೂಡ ಅರ್ಧ ತುಂಬಿದೆ ಇವುಗಳು ತುಂಬಿದ ಸ್ಥಿತಿಗಳು ಇವು ಖಾಲಿ ಸ್ಥಿತಿಗಳು ಮತ್ತು ನಡುವಿನ ಅಂತರ ಮತ್ತು ಅತಿ ಹೆಚ್ಚು ತುಂಬಿದ ಸ್ಥಿತಿಯನ್ನು ಫೆರ್ಮಿ ಶಕ್ತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಂದು ನಾವು ಅರೆವಾಹಕ ವಸ್ತುಗಳಿಗೆ ಹೋಗುತ್ತೇವೆ ಮತ್ತು ಅರೆವಾಹಕಗಳಿಗೆ ನಾವು ಇದೇ ರೀತಿಯ ಚಿತ್ರವನ್ನು ಹೇಗೆ ಬರೆಯಬಹುದು ಎಂಬುದನ್ನು ನೋಡಿ ನಾವು ಅರೆವಾಹಕಗಳ ಬಗ್ಗೆ ಮಾತನಾಡುವಾಗ ಅಲ್ಲಿನ ಪ್ರಬಲ ವಸ್ತು ಸಿಲಿಕಾನ್ ಆಗಿದೆ ಸಿಲಿಕಾನ್ ಪರಮಾಣು ಸಂಖ್ಯೆ 14 ಇದು ಪ್ರತಿ ಮೋಲ್ಗೆ 28 ಗ್ರಾಂ ಪರಮಾಣು ತೂಕವನ್ನು ಹೊಂದಿದೆ ಪರಮಾಣು ಸಂಖ್ಯೆ 14 ಅನ್ನು ನೀಡಿದರೆ ಸಿಲಿಕಾನ್ಗೆ ಎಲೆಕ್ಟ್ರಾನಿಕ್ ಸಂರಚನೆಯು 1s2 2s2 2p6 3s2 3p6 ಆಗಿದೆ ಆದ್ದರಿಂದ 1s ಮತ್ತು 2s ಚಿಪ್ಪುಗಳು ಒಳಗಿನ ಚಿಪ್ಪುಗಳಾಗಿವೆ ಮತ್ತು ಅವುಗಳು ಬಂಧದಲ್ಲಿ ಭಾಗಿಯಾಗಿಲ್ಲ ಬಂಧದಲ್ಲಿ ಒಳಗೊಂಡಿರುವ ಚಿಪ್ಪುಗಳು 3s ಮತ್ತು 3p ಇವು ಹೊರಗಿನ ಚಿಪ್ಪುಗಳು 3p0 ಆಗಿರಬೇಕು sp3 ಹೈಬ್ರಿಡ್ ಕಕ್ಷೆಗಳನ್ನು ರೂಪಿಸಲು ಮರುಹೊಂದಿಸಿ ಆದ್ದರಿಂದ ನೀವು s ನಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ p ನಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಅವು ಹೈಬ್ರಿಡೈಸ್ ಮಾಡಿ 4sp3 ಹೈಬ್ರಿಡ್ ಕಕ್ಷೆಗಳನ್ನು ರೂಪಿಸುತ್ತವೆ ಹೀಗಾಗಿ ಪ್ರತಿ ಸಿಲಿಕಾನ್ ಪರಮಾಣು ನಾಲ್ಕು ಬಂಧಗಳನ್ನು ರೂಪಿಸಬಹುದು ಈ ಬಂಧಗಳು ಟೆಟ್ರಾಹೆಡ್ರಲ್ ದಿಕ್ಕುಗಳಲ್ಲಿ ನಿರ್ದೇಶಿಸಲ್ಪಡುತ್ತವೆ ಮತ್ತು ಮೂಲಭೂತವಾಗಿ ನಿಮ್ಮಲ್ಲಿರುವುದು ವಜ್ರದ ಜಾಲರಿ ಆದ್ದರಿಂದ ಆವರ್ತಕ ಕೋಷ್ಟಕದಲ್ಲಿ ಸಿಲಿಕಾನ್ ಎಲ್ಲಿದೆ ಎಂದು ನೋಡೋಣ ಸಿಲಿಕಾನ್ ಇರುವ ಗುಂಪಿನಲ್ಲಿ ನಾವು ಗಮನಹರಿಸುತ್ತೇವೆ ನೀವು ಅದನ್ನು ನೋಡಿದರೆ ಗುಂಪಿನಲ್ಲಿ ಇಂಗಾಲ ಸಿಲಿಕಾನ್ ಜೆರ್ಮೇನಿಯಮ್ ತವರ ಮತ್ತು ಸೀಸವಿದೆ ಈ ಐದು ಅಂಶಗಳಲ್ಲಿ ತವರ ಮತ್ತು ಸೀಸವು ಲೋಹಗಳಾಗಿವೆ ವಜ್ರದ ರೂಪದಲ್ಲಿ ಇಂಗಾಲವು ಒಂದು ಅವಾಹಕವಾಗಿದೆ ಮತ್ತು ಹೆಚ್ಚು ಮುಖ್ಯವಾಗಿ ಕಾರ್ಬನ್ನಲ್ಲಿರುವ s ಮತ್ತು p ಎಲೆಕ್ಟ್ರಾನ್ಗಳು ವಿವಿಧ ಮಿಶ್ರತಳಿಗಳನ್ನು ರೂಪಿಸಬಹುದು ಆದ್ದರಿಂದ ನೀವು sp3 sp2 s p ಮಿಶ್ರತಳಿಗಳನ್ನು ಹೊಂದಬಹುದು ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಅರೆವಾಹಕಗಳಾಗಿವೆ ಮತ್ತು ಅವುಗಳು sp3 ಮಿಶ್ರತಳಿಗಳನ್ನು ಹೊಂದಿವೆ ಆದ್ದರಿಂದ ಸಿಲಿಕಾನ್ ನಲ್ಲಿ ಪರಮಾಣು ಕಕ್ಷೆಗಳನ್ನು ನೋಡುವ ಬದಲು ನಾವು ಈ sp3 ಕಕ್ಷೆಗಳನ್ನು ಬಳಸಿ ಬಂಧವನ್ನು ನೋಡುತ್ತಿದ್ದೇವೆ ಆದ್ದರಿಂದ ಸಿಲಿಕಾನ್ ಗಾಗಿ ಬಂಧಕ್ಕಾಗಿ ಚಿತ್ರವನ್ನು ನೋಡೋಣ ಆದ್ದರಿಂದ ನಾವು 3s ಮತ್ತು 3p ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಅದನ್ನು ಸಿಲಿಕಾನ್ ನಲ್ಲಿ ಹೇಳಿದ್ದೇವೆ sp3 ಕಕ್ಷೆಗಳನ್ನು ರೂಪಿಸಲು ಹೈಬ್ರಿಡೈಸ್ ಮಾಡಿ ಆದ್ದರಿಂದ ನೀವು 4sp3 ಹೈಬ್ರಿಡ್ ಕಕ್ಷೆಗಳನ್ನು ಹೊಂದಿದ್ದೀರಿ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಬಂಧದಲ್ಲಿ ತೊಡಗಿಕೊಂಡಿವೆ ನಾವು ಈ sp3 ಹೈಬ್ರಿಡ್ ಕಕ್ಷೆಗಳಲ್ಲಿ ಒಂದನ್ನು ಪರಿಗಣಿಸುತ್ತೇವೆ ಇದು ನಿಮಗೆ ಒಂದು ಕಬಂಧ ಮತ್ತು ವಿರೋಧಿ ಬಂಧನ ಕಕ್ಷೆಯನ್ನು ನೀಡಲು ಇನ್ನೊಂದು ಕಕ್ಷೆಯೊಂದಿಗೆ ಬಂಧಿಸಬಹುದು ಹೈಡ್ರೋಜನ್ ವಿಷಯದಲ್ಲಿ ನಾವು ಹೊಂದಿದ್ದ ಅದೇ ಚಿತ್ರ ಇದು ಇದು σ σ ಅನ್ನು ರೂಪಿಸುತ್ತದೆ σ ನಿಮ್ಮ ಬಂಧದ ಕಕ್ಷೆ σ ವಿರೋಧಿ ಬಂಧನ ಮತ್ತೊಂದೆಡೆ ನೀವು ಇನ್ನೊಂದು sp3 ಹೈಬ್ರಿಡ್ ಕಕ್ಷೆಯನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಎರಡೂ ಎಲೆಕ್ಟ್ರಾನ್ಗಳು σ ಗೆ ಹೋಗುತ್ತವೆ ಮತ್ತು σ ಖಾಲಿಯಾಗಿದೆ ಆದ್ದರಿಂದ ನಾವು ಒಂದು ಸಿಲಿಕಾನ್ ಬಂಧವನ್ನು ರೂಪಿಸಿದಾಗ ನಾವು ಹೊಂದಿರುವ ಚಿತ್ರ ಇದು ಈಗ ಘನವಸ್ತುವಿನಲ್ಲಿ ನೀವು ಈ ಹೆಚ್ಚಿನ ಸಂಖ್ಯೆಯ ಸಿಲಿಕಾನ್ ಬಂಧಗಳನ್ನು ಹೊಂದಲಿದ್ದೀರಿ ಆದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯ σ ಮತ್ತು σಅನ್ನು ಹೊಂದಲಿದ್ದೀರಿ ಆದ್ದರಿಂದ ಇವುಗಳು ನಂತರ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ನಂತರ ಅದು ನಿಮಗೆ ಬ್ಯಾಂಡ್ ನೀಡುತ್ತದೆ ಆದ್ದರಿಂದ σ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಚಿತ್ರಾತ್ಮಕವಾಗಿ ಇದನ್ನು ವೇಲೆನ್ಸಿ ಬ್ಯಾಂಡ್ ಆಗಿ ಪ್ರತಿನಿಧಿಸುತ್ತದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ಎಲ್ಲಾ ಬಂಧಕ ಕಕ್ಷೆಗಳ ಪರಸ್ಪರ ಕ್ರಿಯೆಯಿಂದ ರೂಪುಗೊಳ್ಳುತ್ತದೆ ವೇಲೆನ್ಸ್ ಬ್ಯಾಂಡ್ ತುಂಬಿದೆ ಅದೇ ರೀತಿಯಲ್ಲಿ ನೀವು ವಾಹಕ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಅದು σ ಪರಸ್ಪರ ಕ್ರಿಯೆಯಿಂದ ರೂಪುಗೊಳ್ಳುತ್ತದೆ ಮತ್ತು ಅದು ಖಾಲಿಯಾಗಿದೆ ವಹನ ಬ್ಯಾಂಡ್ ಮತ್ತು ವೇಲೆನ್ಸಿ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವೆ ಅಂತರವಿದೆ ಈ ಅಂತರವನ್ನು ಶಕ್ತಿಯ ಅಂತರ ಎಂದು ಕರೆಯಲಾಗುತ್ತದೆ ಇದನ್ನು Eg ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಇದನ್ನು ಶಕ್ತಿಯ ಅಂತರ ಅಥವಾ ಕೆಲವೊಮ್ಮೆ ಬ್ಯಾಂಡ್ ಅಂತರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಆಣ್ವಿಕ ಕಕ್ಷೆಗಳ ಪರಸ್ಪರ ಕ್ರಿಯೆಯಿಂದ ನಾವು ಹೊಂದಿರುವ ಸಿಲಿಕಾನ್ ಚಿತ್ರ ಇದು ಆದ್ದರಿಂದ ನಮಗೆ ಸಿಗ್ಮಾ ಮತ್ತು σ ಇದೆ ಇದು ಕೇವಲ ಒಂದು ಬಂಧವನ್ನು ಪ್ರತಿನಿಧಿಸುತ್ತದೆ ನಾವು ಈ ಬಾಂಡ್ಗಳ ಸಂಪೂರ್ಣ ಗುಂಪನ್ನು ಘನವಾಗಿ ಹೊಂದಿರುವಾಗ ಇವೆಲ್ಲವೂ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ವಿಸ್ತರಣೆಗೆ ಕಾರಣವಾಗುತ್ತವೆ ಮತ್ತು ಅಂತಿಮವಾಗಿ ನಾವು ಶಕ್ತಿಯ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ಅದು ವೇಲೆನ್ಸ್ ಬ್ಯಾಂಡ್ ಸಂಪೂರ್ಣವಾಗಿ ತುಂಬಿದೆ ನಾವು σ ನಿಂದ ಒಂದು ಶಕ್ತಿ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ ಮತ್ತು ನಂತರ ನೀವು ಅವುಗಳ ನಡುವೆ ಬ್ಯಾಂಡ್ ಅಂತರವನ್ನು ಹೊಂದಿರುತ್ತೀರಿ ನಾವು ಮತ್ತೊಮ್ಮೆ ಎನರ್ಜಿ ವರ್ಸಸ್ ಬಾಂಡ್ ಉದ್ದವನ್ನು ಡ್ರಾ ಮಾಡಬಹುದು ಸಿಲಿಕಾನ್ಗಾಗಿ ರೂಪಿಸಬಹುದು ಆದರೆ ಈಗ ಪರಮಾಣು ಕಕ್ಷೆಗಳನ್ನು ಹೊಂದುವ ಬದಲು ನೀವು σ ಮತ್ತು σಅನ್ನು ಹೊಂದಿರುತ್ತೀರಿ ನಾವು ಅದನ್ನು ಮಾಡೋಣ ಆದ್ದರಿಂದ ನಾನು ವೈ ಆಕ್ಸಿಸ್ ಬಾಂಡ್ ಉದ್ದದ ಮೇಲೆ ಶಕ್ತಿಯನ್ನು ಹೊಂದಿದ್ದೇನೆ ನಮ್ಮಲ್ಲಿ ಕೆಲವು ಸಮತೋಲನ ಅಂತರವಿದೆ ಆದ್ದರಿಂದ ಇಲ್ಲಿ σ ಒಂದು ಬಂಧದ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ ಘನದಲ್ಲಿ ಇದು ಬ್ಯಾಂಡ್ ಅನ್ನು ರೂಪಿಸುತ್ತದೆ ಉದಾಹರಣೆಗೆ ಇಲ್ಲಿ ಎರಡು ಎಲೆಕ್ಟ್ರಾನ್ಗಳಿವೆ ಅಂದರೆ ನಿಮ್ಮ ಬಳಿ ಈ ಬ್ಯಾಂಡ್ ಸಂಪೂರ್ಣವಾಗಿ ತುಂಬಿದೆ ಈಗ ನಾವು σ ಅನ್ನು ಹೊಂದಿದ್ದೇವೆ ಅದು ವಿರೋಧಿ ಬಂಧನವಾಗಿದೆ ಇದು ಬ್ಯಾಂಡ್ ಅನ್ನು ಸಹ ರಚಿಸುತ್ತದೆ ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ ಮತ್ತು ಈ ಎರಡು ಬ್ಯಾಂಡ್ ಗಳ ನಡುವಿನ ಅಂತರವು ನಿಮ್ಮ ಬ್ಯಾಂಡ್ ಅಂತರ Eg ಆದ್ದರಿಂದ ಇದು ಸಿಲಿಕಾನ್ ಮಾದರಿಯಾಗಿದೆ ನೀವು ಅದೇ ಗುಂಪಿನಲ್ಲಿರುವ ಜರ್ಮೇನಿಯಂಗೆ ಅದೇ ಮಾದರಿಯನ್ನು ಬಳಸಬಹುದು ಆದ್ದರಿಂದ ಇದು ಮತ್ತೆ s ಮತ್ತು p ಆರ್ಬಿಟಾಲ್ಗಳನ್ನು ಹೊಂದಿದ್ದು ಅದು sp3 ಕಕ್ಷೆಗಳನ್ನು ರೂಪಿಸಲು ಹೈಬ್ರಿಡೈಸ್ ಮಾಡುತ್ತದೆ ಮತ್ತು ಹೀಗೆ ನಾವು ಈ ಮಾದರಿಯನ್ನು ಅವಾಹಕನಲ್ಲೂ ವಿಸ್ತರಿಸಬಹುದು ಆದರೆ ಅವಾಹಕಗಳಲ್ಲಿ ಉದಾಹರಣೆಗೆ ನೀವು ಸೋಡಿಯಂ ಕ್ಲೋರೈಡ್ ನಂತಹ ಅವಾಹಕದ ಬಗ್ಗೆ ಯೋಚಿಸಿದರೆ ನಿಮ್ಮಲ್ಲಿ ಬಂಧಗಳು ಸೋಡಿಯಂ ಮತ್ತು ಕ್ಲೋರಿನ್ನಿಂದ ರೂಪುಗೊಳ್ಳುವುದಿಲ್ಲ ಆದರೆ ನೀವು Na Cl ಅಯಾನುಗಳನ್ನು ಹೊಂದಿದ್ದೀರಿ ಆದ್ದರಿಂದ ಅಯಾನುಗಳು ಬಂಧಗಳು ಮತ್ತು ಬ್ಯಾಂಡ್ಗಳನ್ನು ರೂಪಿಸುತ್ತವೆ ಆದ್ದರಿಂದ ಇದು ಒಂದೇ ಚಿತ್ರ ಆದರೆ ವಸ್ತುವನ್ನು ಅವಲಂಬಿಸಿ ವಿವರಗಳು ಬದಲಾಗುತ್ತವೆ ಬ್ಯಾಂಡ್ ಅಂತರಕ್ಕೆ ಕೆಲವು ವಿಶಿಷ್ಟ ಮೌಲ್ಯಗಳು ಯಾವುವು ಬ್ಯಾಂಡ್ ಗ್ಯಾಪ್ Eg ಕೆಲವು ವಿಶಿಷ್ಟ ಮೌಲ್ಯಗಳನ್ನು ಬರೆಯೋಣ ಇವುಗಳ ಘಟಕಗಳು ಎಲೆಕ್ಟ್ರಾನ್ ವೋಲ್ಟ್ ಗಳಲ್ಲಿವೆ ಮತ್ತು ನಾವು ನಿನ್ನೆ ನೋಡಿದಂತೆ ಎಲೆಕ್ಟ್ರಾನ್ ವೋಲ್ಟ್ ಗಳು ಜೂಲ್ಗಳಿಗೆ ಸಂಬಂಧಿಸಿವೆ ಒಂದು ಎಲೆಕ್ಟ್ರಾನ್ ವೋಲ್ಟ್ 1 6 x 10 19 ಜೌಲ್ಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಮ್ಮಲ್ಲಿ ಸಿಲಿಕಾನ್ Eg eV ನಿಯಮಗಳಿವೆ ಈ ಎಲ್ಲಾ ಮೌಲ್ಯಗಳು ಕೋಣೆಯ ಉಷ್ಣಾಂಶದಲ್ಲಿವೆ ಸಿಲಿಕಾನ್ 1 11 ಜೆರ್ಮೇನಿಯಂ 0 67 ಗ್ಯಾಲಿಯಂ ಆರ್ಸೆನೈಡ್ 1 43 ಕ್ಯಾಡ್ಮಿಯಮ್ ಸಲ್ಫೈಡ್ 2 42 ಜಿಂಕ್ ಆಕ್ಸೈಡ್ 3 37 SiO2 9 ಇದೆ ಹಾಗಾಗಿ ನಮ್ಮಲ್ಲಿ ಕೆಲವು ಬ್ಯಾಂಡ್ ಅಂತರದ ವಿಭಿನ್ನ ಮೌಲ್ಯಗಳು ಇವೆ ಆದ್ದರಿಂದ ನೀವು ಅರೆವಾಹಕಗಳು ಮತ್ತು ಅವಾಹಕಗಳನ್ನು ನೋಡಿದರೆ ಅವುಗಳ ನಡುವಿನ ವ್ಯತ್ಯಾಸವು ಬ್ಯಾಂಡ್ ಅಂತರದಲ್ಲಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ Eg ಮೂರು ಎಲೆಕ್ಟ್ರಾನ್ ವೋಲ್ಟ್ಗಳಿಗಿಂತ ಕಡಿಮೆಯಿದ್ದರೆ ನಾವು ವಸ್ತುವನ್ನು ಅರೆವಾಹಕ ಎಂದು ಕರೆಯುತ್ತೇವೆ ಮತ್ತು Eg 3 ಎಲೆಕ್ಟ್ರಾನ್ ವೋಲ್ಟ್ಗಳಿದ್ದರೆ ನಾವು ವಸ್ತುಗಳನ್ನು ಅವಾಹಕ ಎಂದು ಕರೆಯುತ್ತೇವೆ ಈಗ ಇದು 3 ಎಲೆಕ್ಟ್ರಾನ್ ವೋಲ್ಟ್ಗಳೊಂದಿಗೆ ಅತ್ಯಂತ ಕಠಿಣವಾದ ಪ್ರತ್ಯೇಕತೆಯಲ್ಲ ಏಕೆಂದರೆ ಮೂರು ಎಲೆಕ್ಟ್ರಾನ್ಗಳ ವೋಲ್ಟ್ಗಳು ಗೋಚರಿಸುವ ಪ್ರದೇಶದ ಅಂತ್ಯಕ್ಕೆ ಅನುಗುಣವಾಗಿರುತ್ತವೆ ಉದಾಹರಣೆಗೆ ನೀವು ವಿದ್ಯುತ್ಕಾಂತೀಯ ವಿಕಿರಣದ ಸಂದರ್ಭದಲ್ಲಿ ಶಕ್ತಿಯನ್ನು ತರಂಗ ಉದ್ದಕ್ಕೆ ಪರಿವರ್ತಿಸಲು ಬಯಸಿದರೆ E hcλ ಹೊರತು ಬೇರೇನೂ ಅಲ್ಲ h ಎಂಬುದು ಪ್ಲಾಂಕ್ನ ಸ್ಥಿರ c ಎಂಬುದು ಬೆಳಕಿನ ವೇಗ ಮತ್ತು λ ಎಂಬುದು ತರಂಗ ಉದ್ದ ಅದನ್ನು ಇಲ್ಲಿ ಬರೆಯಿರಿ ನಿಮ್ಮ ಶಕ್ತಿಯು 3 ಎಲೆಕ್ಟ್ರಾನ್ ವೋಲ್ಟ್ ಆಗಿದ್ದರೆ ನೀವು ಇದನ್ನು ಬಳಸಿದರೆ λ ಸರಿಸುಮಾರು 400 ನ್ಯಾನೋಮೀಟರ್ ಆಗಿದೆ ಆದ್ದರಿಂದ 3 ಎಲೆಕ್ಟ್ರಾನ್ ವೋಲ್ಟ್ಗಳಿಗಿಂತ ಹೆಚ್ಚಿನ ಶಕ್ತಿಯು ನೇರಳಾತೀತ ಪ್ರದೇಶವನ್ನು ಮಾತ್ರ ಇರಿಸುತ್ತದೆ 3 ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಕಡಿಮೆ ಶಕ್ತಿಯು ನಿಮ್ಮನ್ನು ಗೋಚರ ಪ್ರದೇಶದಲ್ಲಿ ಇರಿಸುತ್ತದೆ ಆದ್ದರಿಂದ ಇದನ್ನು ಅರೆವಾಹಕಗಳು ಮತ್ತು ಅವಾಹಕಗಳನ್ನು ಪ್ರತ್ಯೇಕಿಸಲು ಒಂದು ರೀತಿಯ ಮಾರ್ಕರ್ ಆಗಿ ಬಳಸಲಾಗುತ್ತದೆ ಆದರೆ ನಾನು ಮೊದಲೇ ಹೇಳಿದಂತೆ ಇದು ತುಂಬಾ ಕಠಿಣವಲ್ಲ ಇದರ ಆಧಾರದ ಮೇಲೆ ಈ ಎಲ್ಲಾ ವಸ್ತುಗಳು ಸಿಲಿಕಾನ್ ಜರ್ಮೇನಿಯಮ್ ಗ್ಯಾಲಿಯಮ್ ಆರ್ಸೆನೈಡ್ ಕ್ಯಾಡ್ಮಿಯಮ್ ಸಲ್ಫೈಡ್ ಅರೆವಾಹಕಗಳಾಗಿವೆ ಸತು ಆಕ್ಸೈಡ್ ಅನ್ನು ಈ ಮೂರು ಮೌಲ್ಯಕ್ಕೆ ಮುಚ್ಚಲಾಗಿದೆ ಆದರೆ ಇದು ಹೆಚ್ಚಿನ ಭಾಗದಲ್ಲಿ ಮತ್ತು ಸಿಲಿಕಾನ್ ಡೈಆಕ್ಸೈಡ್ ಹೆಚ್ಚು ಆದ್ದರಿಂದ ಇವುಗಳನ್ನು ಅವಾಹಕ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅರೆವಾಹಕಗಳ ಬ್ಯಾಂಡ್ ಅಂತರಕ್ಕಾಗಿ ನಾವು ಕೆಲವು ಮೌಲ್ಯಗಳನ್ನು ನೋಡಿದ್ದೇವೆ ಆದ್ದರಿಂದ ಅರೆವಾಹಕಗಳ ಕೆಲವು ವರ್ಗೀಕರಣಗಳನ್ನು ನೋಡೋಣ ಆದ್ದರಿಂದ ಅರೆವಾಹಕಗಳನ್ನು ವರ್ಗೀಕರಿಸುವ ವಿಭಿನ್ನ ವಿಧಾನಗಳಿವೆ ಆದ್ದರಿಂದ ಒಂದು ನಿರ್ದಿಷ್ಟ ವರ್ಗೀಕರಣ ವಿಧಾನವನ್ನು ಧಾತುರೂಪ ಮತ್ತು ಸಂಯುಕ್ತ ಅರೆವಾಹಕಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ವ್ಯತ್ಯಾಸವು ನೇರವಾಗಿರುತ್ತದೆ ಆದ್ದರಿಂದ ಆ ಅರೆವಾಹಕಗಳು ಮೂಲಭೂತವಾಗಿ ನಿಮ್ಮ ಧಾತು ಅರೆವಾಹಕಗಳಾಗಿವೆ ಆದರೆ ನೀವು ಅರೆವಾಹಕಗಳನ್ನು ಹೊಂದಿರುವ ಸಂಯುಕ್ತಗಳನ್ನು ಸಹ ಹೊಂದಬಹುದು ಇದರ ಬ್ಯಾಂಡ್ ಅಂತರವು 3 ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಕಡಿಮೆ ಇರುತ್ತದೆ ಇವು ಸಂಯುಕ್ತ ಅರೆವಾಹಕಗಳು ಹಲವು ವಿಧದ ಸಂಯುಕ್ತ ಅರೆವಾಹಕಗಳು ಇವೆ ನೀವು III V ಅನ್ನು ಹೊಂದಿದ್ದೀರಿ ಅವುಗಳನ್ನು ಅರ್ಥಮಾಡಿಕೊಳ್ಳಲು ನೀವು II VI ನಾವು ಆವರ್ತಕ ಕೋಷ್ಟಕವನ್ನು ನೋಡೋಣ ನಾವು ಸಂಪೂರ್ಣ ಆವರ್ತಕ ಕೋಷ್ಟಕವನ್ನು ನೋಡುವುದಿಲ್ಲ ಆದರೆ ನಾವು ನಾಲ್ಕು ಮೂರು ಮತ್ತು ಐದು ಗುಂಪುಗಳನ್ನು ಹೊಂದಿರುವ ಪ್ರದೇಶದಲ್ಲಿ ನಮ್ಮನ್ನು ಕೇಂದ್ರೀಕರಿಸುತ್ತೇವೆ ನಾವು ಅದನ್ನು ಮಾಡಿದರೆ ಗುಂಪು II ನಾವು 3A 4A ಅನ್ನು ಹೊಂದಿದ್ದೇವೆ ಆದ್ದರಿಂದ ಅಂಶಗಳನ್ನು ಬರೆಯಲು ನನಗೆ ಅವಕಾಶ ಮಾಡಿಕೊಡಿ ಹಾಗಾಗಿ ನಾನು ಗುಂಪು II III IV V ಮತ್ತು VI ನಿಂದ ಅಂಶಗಳನ್ನು ಬರೆಯುತ್ತಿದ್ದೇನೆ ಗುಂಪು V ಮತ್ತು ನಂತರ ಗುಂಪು VI ಆದ್ದರಿಂದ ಇದು ಆವರ್ತಕ ಕೋಷ್ಟಕದ ಒಂದು ಭಾಗವಾಗಿದೆ ಈಗ ನೀವು ಅದನ್ನು ನೋಡಿದರೆ ನಾಲ್ಕನೇ ಗುಂಪು ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಅನ್ನು ಹೊಂದಿದೆ ಅವುಗಳು ನಮ್ಮ ಕ್ಲಾಸಿಕ್ ಮೂಲಭೂತ ಅರೆವಾಹಕಗಳಾಗಿವೆ ಆದ್ದರಿಂದ ಅತ್ಯಂತ ಪ್ರಮುಖ ಉದಾಹರಣೆ ಸಿಲಿಕಾನ್ ಮತ್ತು ಜರ್ಮೇನಿಯಮ್ ವಜ್ರದ ರೂಪದಲ್ಲಿ ನಾವು ಹೇಳಿದ ಕಾರ್ಬನ್ ಒಂದು ಅವಾಹಕ ಆದ್ದರಿಂದ ವಜ್ರವು ಸುಮಾರು 5 5 eV ಬ್ಯಾಂಡ್ ಅಂತರವನ್ನು ಹೊಂದಿದೆ ಇದರಿಂದ ಕಾರ್ಬನ್ ನಿಜವಾಗಿಯೂ ಅವಾಹಕವಾಗಿದೆ 3 ಮತ್ತು 5 ರ ಅಂಶಗಳನ್ನು ಬಳಸಿಕೊಂಡು ನೀವು ಅರೆವಾಹಕಗಳನ್ನು ಸಹ ರಚಿಸಬಹುದು ಅದು ನಿಮ್ಮ ಮೂರು ಐದು ಮತ್ತು ನೀವು 2 ಮತ್ತು 6 ರಿಂದಲೂ ಸಹ ನಿಮ್ಮ ಎರಡು 6 ಗಳು ಆದ್ದರಿಂದ III V ಮತ್ತು II VI ನ ಕೆಲವು ಉದಾಹರಣೆಗಳು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಬಹುದು ಇದು ಅತ್ಯಂತ ಪ್ರಬಲ ಸಂಯುಕ್ತ ಅರೆವಾಹಕ ಆಗಿದೆ ಗ್ಯಾಲಿಯಂ ನೈಟ್ರೈಡ್ ಗ್ಯಾಲಿಯಂ ಫಾಸ್ಫೈಡ್ ಇಂಡಿಯಮ್ ಸ್ಟಿಬ್ನೈಟ್ ಹೀಗೆ ಆದ್ದರಿಂದ ಇವೆಲ್ಲವೂ ಇಲ್ಲಿ ಮತ್ತು ಇಲ್ಲಿಂದ ಅಂಶಗಳನ್ನು ಹಾಕುವ ಮೂಲಕ ರಚನೆಯಾಗುತ್ತವೆ ಆದ್ದರಿಂದ ಗ್ಯಾಲಿಯಂ ಆರ್ಸೆನೈಡ್ ಗ್ಯಾಲಿಯಂ ಫಾಸ್ಫೈಡ್ ಗ್ಯಾಲಿಯಂ ನೈಟ್ರೈಡ್ ಹೀಗೆ ನೀವು 2 ಮತ್ತು 6 ರ ಅಂಶಗಳನ್ನು ಸಹ ಹೊಂದಬಹುದು ಮತ್ತೆ ಕೆಲವು ಉದಾಹರಣೆಗಳು ಜಿಂಕ್ ಸಲ್ಫೈಡ್ ಸತು ಸೆಲೆನೈಡ್ ಕ್ಯಾಡ್ಮಿಯಮ್ ಸಲ್ಫೈಡ್ ಮತ್ತು ಕ್ಯಾಡ್ಮಿಯಮ್ ಸೆಲೆನೈಡ್ ಇತ್ಯಾದಿ ನೀವು ಈ ಸಂಯುಕ್ತ ಅರೆವಾಹಕಗಳಲ್ಲಿನ ಬಂಧಕ ಪಾತ್ರವನ್ನು ನೋಡಿದರೆ III V ಮುಖ್ಯವಾಗಿ ಕೋವೆಲೆಂಟ್ ಆಗಿರುತ್ತವೆ ಮುಖ್ಯವಾಗಿ ಕೋವೆಲನ್ಸಿಯ ಬಂಧವನ್ನು ಹೊಂದಿರುತ್ತವೆ ಅವುಗಳಲ್ಲಿ ಕೆಲವು ಅಯಾನಿಕ್ ಪಾತ್ರವನ್ನು ಹೊಂದಿರುತ್ತವೆ ಅವುಗಳಲ್ಲಿ ಮುಖ್ಯ ಬಂಧವು ಕೋವೆಲೆಂಟ್ ಆಗಿರುತ್ತದೆ II VI ಯ ಸಂದರ್ಭದಲ್ಲಿ ಮುಖ್ಯ ಬಂಧವು ಅಯಾನಿಕ್ ಆಗಿದೆ ಆದ್ದರಿಂದ ಅವುಗಳಲ್ಲಿ ಕೆಲವು ಕೋವೆಲೆಂಟ್ ಪಾತ್ರವಿದೆ ಆದ್ದರಿಂದ ನಾವು ಮೂಲಭೂತ ಮತ್ತು ಸಂಯುಕ್ತವನ್ನು ಹೊಂದಿರುವ ವರ್ಗೀಕರಣದ ಒಂದು ಮಾರ್ಗವಾಗಿದೆ ಅರೆವಾಹಕಗಳನ್ನು ವರ್ಗೀಕರಿಸುವ ಇನ್ನೊಂದು ಮಾರ್ಗವೂ ಇದೆ ಆದ್ದರಿಂದ ಇಲ್ಲಿ ನಾವು ಅರೆವಾಹಕವನ್ನು ನೇರ ಮತ್ತು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳಾಗಿ ವರ್ಗೀಕರಿಸಬಹುದು ನಮಗೆ ನೇರ ಬ್ಯಾಂಡ್ ಅಂತರ ಮತ್ತು ಪರೋಕ್ಷ ಬ್ಯಾಂಡ್ ಅಂತರವಿದೆ ಹಾಗಾದರೆ ಈ 2 ರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಅರೆವಾಹಕಗಳಿಗಾಗಿ ನಮ್ಮ ಮಾದರಿಗೆ ಹಿಂತಿರುಗಿ ನೋಡೋಣ ನಮ್ಮಲ್ಲಿ ವೇಲೆನ್ಸ್ ಬ್ಯಾಂಡ್ ಸಂಪೂರ್ಣವಾಗಿ ತುಂಬಿದೆ ನಮ್ಮಲ್ಲಿ ಒಂದು ವಹನ ಬ್ಯಾಂಡ್ ಖಾಲಿಯಾಗಿದೆ ಮತ್ತು ಅವುಗಳ ನಡುವೆ ಬ್ಯಾಂಡ್ ಅಂತರವಿದೆ ಆದ್ದರಿಂದ ನೀವು ವೇಲೆನ್ಸಿ ಬ್ಯಾಂಡ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಇವುಗಳು ವಹನ ಬ್ಯಾಂಡ್ಗೆ ಉತ್ಸುಕವಾಗಬಹುದು ಈ ಎಲೆಕ್ಟ್ರಾನ್ ಪ್ರಚೋದನೆಯು ಉಷ್ಣ ಶಕ್ತಿಯಿಂದಾಗಿ ಅಥವಾ ಆಪ್ಟಿಕಲ್ ಶಕ್ತಿಯಿಂದಾಗಿ ಸಂಭವಿಸಬಹುದು ಆದ್ದರಿಂದ ನಾವು ವಹನ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ ಹೊಂದಿರುವಾಗ ಏನಾಗುತ್ತದೆ ಈಗ ಈ ಎಲೆಕ್ಟ್ರಾನ್ ಒಮ್ಮೆ ವೇಲೆನ್ಸಿ ಬ್ಯಾಂಡ್ಗೆ ಹಿಂತಿರುಗುತ್ತದೆ ಇದರಿಂದ ಅದು ಪಡೆದ ಯಾವುದೇ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಈ ಶಕ್ತಿಯ ನಷ್ಟವು 2 ರೀತಿಯಲ್ಲಿ ಸಂಭವಿಸಬಹುದು ಆದ್ದರಿಂದ ಎಲೆಕ್ಟ್ರಾನ್ ವೇಲೆನ್ಸಿ ಬ್ಯಾಂಡ್ಗೆ ಮರಳಿ ಬಂದಾಗ ಅದು ಶಕ್ತಿಯನ್ನು 2 ರೀತಿಯಲ್ಲಿ ಬಿಡುಗಡೆ ಮಾಡಬಹುದು ಅದನ್ನು ಫೋಟಾನ್ ಗಳಂತೆ ಬಿಡುಗಡೆ ಮಾಡಬಹುದು ಅಥವಾ ಅದನ್ನು ಶಾಖವಾಗಿ ಬಿಡುಗಡೆ ಮಾಡಬಹುದು ನೇರ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳ ಸಂದರ್ಭದಲ್ಲಿ ಈ ಶಕ್ತಿಯ ಬಿಡುಗಡೆಯು ಪ್ರಬಲವಾಗಿ ರೂಪದಲ್ಲಿದೆ ಫೋಟಾನ್ ಗಳು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳ ಸಂದರ್ಭದಲ್ಲಿ ಬಿಡುಗಡೆಯಾದ ಶಕ್ತಿಯು ಶಾಖದಂತೆ ಪ್ರಧಾನವಾಗಿರುತ್ತದೆ ಆದ್ದರಿಂದ ನೇರ ಮತ್ತು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳ ಕೆಲವು ಉದಾಹರಣೆಗಳನ್ನು ನೋಡೋಣ ನೇರ ಸಂದರ್ಭದಲ್ಲಿ ನಾವು ಗ್ಯಾಲಿಯಮ್ ಆರ್ಸೆನೈಡ್ ಕ್ಯಾಡ್ಮಿಯಮ್ ಸೆಲೆನೈಡ್ ಕ್ಯಾಡ್ಮಿಯಮ್ ಸಲ್ಫೈಡ್ ನಂತಹ ವಸ್ತುಗಳನ್ನು ಹೊಂದಿದ್ದೇವೆ ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳ ಸಂದರ್ಭದಲ್ಲಿ ನಮ್ಮ ಎರಡು ಮೂಲಭೂತ ಅರೆವಾಹಕಗಳಾದ ಸಿಲಿಕಾನ್ ಮತ್ತು ಜರ್ಮೇನಿಯಂ ಎರಡೂ ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳು ಇನ್ನೊಂದು ಉದಾಹರಣೆ ಗ್ಯಾಲಿಯಂ ಫಾಸ್ಫೈಡ್ ನೇರ ಬ್ಯಾಂಡ್ ಗ್ಯಾಪ್ ಅರೆವಾಹಕಗಳು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳ ಸಂದರ್ಭದಲ್ಲಿ ಅಪ್ಲಿಕೇಶನ್ಗಳನ್ನು ಹೊಂದಿವೆ ಅವುಗಳನ್ನು LEDಗಳು ಸೌರ ಕೋಶಗಳು ದ್ಯುತಿವಿದ್ಯುಜ್ಜನಕ ಮತ್ತು ಹೀಗೆ ಬಳಸಬಹುದು ಆದ್ದರಿಂದ ಇದು ಅವರ ಅನುಕೂಲಗಳಲ್ಲಿ ಒಂದಾಗಿದೆ ಅವುಗಳು ಎಲೆಕ್ಟ್ರಾನಿಕ್ ಬದಿಯಲ್ಲಿ ಅಪ್ಲಿಕೇಶನ್ ಅನ್ನು ಹೊಂದಿರುವುದಿಲ್ಲ ಅವುಗಳು ಆಪ್ಟಿಕಲ್ ಬದಿಯಲ್ಲಿಯೂ ಸಹ ಅಪ್ಲಿಕೇಶನ್ ಅನ್ನು ಹೊಂದಿವೆ ನೇರ ಮತ್ತು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ನಾವು ಬ್ಯಾಂಡ್ ರಚನೆಯನ್ನು ಸಹ ನೋಡಬಹುದು ಹಾಗಾಗಿ ನಾನು ಏನು ಮಾಡುತ್ತೇನೆ ಎಂದರೆ ಅರೆವಾಹಕಗಳ ಸಂದರ್ಭದಲ್ಲಿ ಬ್ಯಾಂಡ್ ರಚನೆಯ ಅತ್ಯಂತ ಸರಳವಾದ ಚಿತ್ರವನ್ನು ನಿಮಗೆ ನೀಡುತ್ತೇನೆ ಯಾವುದೇ ಅಂಶದಲ್ಲಿ ಘನದಲ್ಲಿರುವ ನಿಮ್ಮ ಎಲೆಕ್ಟ್ರಾನ್ ಅನ್ನು ಅಲೆಯಂತೆ ಪರಿಗಣಿಸಬಹುದು ಮತ್ತು ನೀವು ಅಲೆಯನ್ನು ಹೊಂದಿರುವಾಗ ತರಂಗವು ಯಾವಾಗಲೂ ತರಂಗ ವೆಕ್ಟರ್ ಎಂದು ಕರೆಯಲ್ಪಡುತ್ತದೆ ಮತ್ತು ತರಂಗ ವೆಕ್ಟರ್ ಅನ್ನು k ನಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ವಸ್ತುಗಳಿಗೆ ನೀವು e ವರ್ಸಸ್ k ರೇಖಾಚಿತ್ರಗಳನ್ನು ಬರೆಯಬಹುದು ವೇಲೆನ್ಸ್ ಬ್ಯಾಂಡ್ ಮತ್ತು ವಾಹಕ ಬ್ಯಾಂಡ್ ಎರಡಕ್ಕೂ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಆದ್ದರಿಂದ ನೇರ ಬ್ಯಾಂಡ್ ಮತ್ತು ಪರೋಕ್ಷ ಅಂತರ ಅರೆವಾಹಕ ನಡುವಿನ ವ್ಯತ್ಯಾಸವೆಂದರೆ ಅವುಗಳ e ವರ್ಸಸ್ k ರೇಖಾಚಿತ್ರಗಳು ಹೇಗೆ ಕಾಣುತ್ತವೆ ಎಂಬುದರ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ನಾವು ಪರೋಕ್ಷ ಬ್ಯಾಂಡ್ ಅರೆವಾಹಕ ಮತ್ತು ನಂತರ ಗ್ಯಾಲಿಯಮ್ ಆರ್ಸೆನೈಡ್ ಆಗಿರುವ ಸಿಲಿಕಾನ್ನ ಉದಾಹರಣೆಯನ್ನು ನೋಡೋಣ ಇದು ನೇರ ಬ್ಯಾಂಡ್ ಅರೆವಾಹಕ ಆದ್ದರಿಂದ ನಾವು ಈ e ವರ್ಸಸ್ k ಅನ್ನು ಸಿಲಿಕಾನ್ ಗಾಗಿ ಬರೆಯೋಣ ಮತ್ತೊಮ್ಮೆ ನೇರ ಮತ್ತು ಪರೋಕ್ಷ ನಡುವಿನ ವ್ಯತ್ಯಾಸವನ್ನು ವಿವರಿಸಲು ನಾನು ಸರಳೀಕೃತ ಚಿತ್ರವನ್ನು ಮಾತ್ರ ಬಿಡಿಸುತ್ತಿದ್ದೇನೆ ಆದ್ದರಿಂದ ಇದು ವಹನ ಬ್ಯಾಂಡ್ ಇದು ವೇಲೆನ್ಸಿ ಬ್ಯಾಂಡ್ ವೇಲೆನ್ಸ್ ಬ್ಯಾಂಡ್ ಮತ್ತು ವಾಹಕ ಬ್ಯಾಂಡ್ ನಡುವೆ ಬ್ಯಾಂಡ್ ಅಂತರವಿದೆ ಮತ್ತು ಇದು Eg ಈ ನಿರ್ದಿಷ್ಟ ಕಥಾವಸ್ತುವಿನಲ್ಲಿ E y ಅಕ್ಷದ ಮೇಲೆ ಮತ್ತು ನಂತರ x ಅಕ್ಷದ ಉದ್ದಕ್ಕೂ k ಆದ್ದರಿಂದ ಸಿಲಿಕಾನ್ ಸಂದರ್ಭದಲ್ಲಿ ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗ ಮತ್ತು ವಹನ ಬ್ಯಾಂಡ್ನ ಕೆಳಭಾಗವು k ಯ ವಿಭಿನ್ನ ಮೌಲ್ಯಗಳಲ್ಲಿರುತ್ತವೆ ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗ ಮತ್ತು ವಹನ ಬ್ಯಾಂಡ್ನ ಕೆಳಭಾಗವು k ಯ ವಿಭಿನ್ನ ಮೌಲ್ಯಗಳನ್ನು ಹೊಂದಿವೆ ಇದರರ್ಥ ವಾಹಕ ಬ್ಯಾಂಡ್ನಿಂದ ವೇಲೆನ್ಸ್ ಬ್ಯಾಂಡ್ಗೆ ಯಾವುದೇ ಎಲೆಕ್ಟ್ರಾನ್ ಪರಿವರ್ತನೆಯು ಫೋನಾನ್ಗಳ ಜೊತೆಯಲ್ಲಿ ಇರುತ್ತದೆ ಇದು ಮೂಲಭೂತವಾಗಿ ಹೀಟ್ ಕ್ವಾಂಟಾ ಆಗಿದ್ದು ಇದರಿಂದಾಗಿ ಸಿಲಿಕಾನ್ ಸಂದರ್ಭದಲ್ಲಿ ವಾಹಕದಿಂದ ವೇಲೆನ್ಸ್ ಬ್ಯಾಂಡ್ಗೆ ಯಾವುದೇ ಪರಿವರ್ತನೆಯು ಶಕ್ತಿಯಾಗಿ ಶಾಖವಾಗಿ ಬಿಡುಗಡೆಯಾಗುತ್ತದೆ ಇದು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಅರೆವಾಹಕ ಮಾಡುತ್ತದೆ ನೇರ ಅಂತರದ ಅರೆವಾಹಕ ಆಗಿರುವ ಗ್ಯಾಲಿಯಂ ಆರ್ಸೆನೈಡ್ ಅನ್ನು ನೋಡೋಣ ಆದ್ದರಿಂದ ಮತ್ತೊಮ್ಮೆ ಇದು ವಾಹಕ ಬ್ಯಾಂಡ್ ಇದು ವೇಲೆನ್ಸ್ ಬ್ಯಾಂಡ್ ಇದು e ಇದು k ಇಲ್ಲಿ ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗ ಮತ್ತು ವಾಹಕ ಬ್ಯಾಂಡ್ನ ಕೆಳಭಾಗವು k ನ ಮೌಲ್ಯವನ್ನು ಹೊಂದಿವೆ ಆದ್ದರಿಂದ ವಾಹಕದಿಂದ ಯಾವುದೇ ಪರಿವರ್ತನೆ ವೇಲೆನ್ಸ್ ಬ್ಯಾಂಡ್ಗೆ ಬ್ಯಾಂಡ್ ಫೋಟಾನ್ ಆಗಿ ಶಕ್ತಿಯ ಬಿಡುಗಡೆಯೊಂದಿಗೆ ಹೋಗಬಹುದು ಮತ್ತು ಇದು ನೇರ ಬ್ಯಾಂಡ್ ಗ್ಯಾಪ್ ಅರೆವಾಹಕ ಮಾಡುತ್ತದೆ ಗ್ಯಾಲಿಯಮ್ ಆರ್ಸೆನೈಡ್ನ ಸಂದರ್ಭದಲ್ಲಿ ಬ್ಯಾಂಡ್ ಅಂತರವು 1 42 ev ಈ ಶಕ್ತಿಯು ಫೋಟಾನ್ ಆಗಿ ಬಿಡುಗಡೆಯಾಗುತ್ತದೆ ಆದ್ದರಿಂದ ನಾವು ಮೊದಲು ನೋಡಿದ ಅದೇ ಸೂತ್ರವನ್ನು ಬಳಸುವ ಫೋಟಾನ್ನ ತರಂಗ ಉದ್ದವು ಸರಿಸುಮಾರು 870 ನ್ಯಾನೊಮೀಟರ್ಗಳ hc λ ಹೊರತು ಬೇರೇನೂ ಅಲ್ಲ ಇದು IR ಪ್ರದೇಶದಲ್ಲಿ ಇದೆ ನೀವು ಸತು ಆಕ್ಸೈಡ್ ನಂತಹ ವಸ್ತುವನ್ನು ಹೊಂದಿದ್ದರೆ ಅದರ ಬ್ಯಾಂಡ್ ಅಂತರವು ಸುಮಾರು 3 4 eV ಮತ್ತು ತರಂಗ ಉದ್ದವು UV ಪ್ರದೇಶದಲ್ಲಿ ಇರುತ್ತದೆ ಆದ್ದರಿಂದ ನೀವು ವಿಭಿನ್ನ ಬ್ಯಾಂಡ್ ಅಂತರಗಳನ್ನು ಹೊಂದಿರುವ ವಿಭಿನ್ನ ವಸ್ತುಗಳನ್ನು ಹೊಂದಿದ್ದರೆ ಮತ್ತು ಇವೆಲ್ಲವೂ ನೇರವಾಗಿದ್ದರೆ ಅವುಗಳ ಆಪ್ಟಿಕಲ್ ಪರಿವರ್ತನೆಗಳು ವಿಭಿನ್ನ ತರಂಗ ಉದ್ದಗಳನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಅರೆವಾಹಕದ ಚಿತ್ರಕ್ಕೆ ಹಿಂತಿರುಗಿ ನೋಡೋಣ ನೀವು ತುಂಬಿರುವ ವೇಲೆನ್ಸ್ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಖಾಲಿ ಇರುವ ವಾಹಕ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಯಾವುದೇ ತಾಪಮಾನದಲ್ಲಿ ನೀವು ವೇಲೆನ್ಸ್ ಬ್ಯಾಂಡ್ನಿಂದ ಎಲೆಕ್ಟ್ರಾನ್ಗಳನ್ನು ವಹನ ಬ್ಯಾಂಡ್ಗೆ ಉತ್ಸುಕರಾಗಬಹುದು ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ನಿಂದ ವಾಹಕ ಬ್ಯಾಂಡ್ಗೆ ಹೋದಾಗ ನೀವು ಮೂಲಭೂತವಾಗಿ ಅನುಪಸ್ಥಿತಿ ಅಥವಾ ಎಲೆಕ್ಟ್ರಾನ್ಗಳ ನಷ್ಟವನ್ನು ಹೊಂದಿರುತ್ತೀರಿ ಇದು ಎಲೆಕ್ಟ್ರಾನ್ ಇಲ್ಲದಿರುವುದನ್ನು ಪ್ರತಿನಿಧಿಸುತ್ತದೆ ಇದನ್ನು ರಂಧ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರಂಧ್ರವು ವೇಲೆನ್ಸಿ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ ಗಳ ಅನುಪಸ್ಥಿತಿಯನ್ನು ಸೂಚಿಸಲು ನಾವು ಬಳಸುತ್ತಿದ್ದ ಗಣಿತದ ನಿರ್ಮಾಣವಾಗಿದೆ ಆದ್ದರಿಂದ ಯಾವುದೇ ಅರೆವಾಹಕದಲ್ಲಿ ನೀವು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೀರಿ ವಾಹಕ ಬ್ಯಾಂಡ್ ಮತ್ತು ನೀವು ರಂಧ್ರಗಳನ್ನು ಹೊಂದಿದ್ದೀರಿ ರಂಧ್ರಗಳನ್ನು ವೇಲೆನ್ಸ್ ಬ್ಯಾಂಡ್ನಲ್ಲಿ h ಅಥವಾ h plus ಎಂದು ಸೂಚಿಸಲಾಗುತ್ತದೆ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಚಲಿಸಲು ಮುಕ್ತವಾಗಿರುತ್ತವೆ ಆದ್ದರಿಂದ ಅವುಗಳನ್ನು ಡಿಲೋಕಲೈಸ್ಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಅರೆವಾಹಕಗೆ ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸಿದಾಗ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ನಲ್ಲಿ ಚಲಿಸಬಹುದು ರಂಧ್ರಗಳು ವೇಲೆನ್ಸಿ ಬ್ಯಾಂಡ್ನಲ್ಲಿ ಚಲಿಸಬಹುದು ಮತ್ತು ಇದು ಪ್ರವಾಹಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ಎಲೆಕ್ಟ್ರಾನ್ ಮತ್ತು ರಂಧ್ರಗಳ ಪರಿಕಲ್ಪನೆಯೊಂದಿಗೆ ನಿಮಗೆ ಎಲೆಕ್ಟ್ರಾನ್ ಪರಿಣಾಮಕಾರಿ ದ್ರವ್ಯರಾಶಿ ಎಂಬ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆ ನೀವು ಸಂಪೂರ್ಣ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಹೊಂದಿದ್ದೀರಿ ಆದರೆ ವಾದವು ತುಂಬಾ ಹೋಲುತ್ತದೆ ಮುಕ್ತ ಜಾಗದಲ್ಲಿ ನೀವು ಉಚಿತ ಎಲೆಕ್ಟ್ರಾನ್ ಅಥವಾ ಎಲೆಕ್ಟ್ರಾನ್ಅನ್ನು ಹೊಂದಿದ್ದೀರಿ ಎಂದು ಹೇಳೋಣ ಮತ್ತು ನೀವು ಎಲೆಕ್ಟ್ರಿಕ್ ಫೀಲ್ಡ್ E ಎಲೆಕ್ಟ್ರಿಕ್ ಫೀಲ್ಡ್ ಸಾಮಾನ್ಯವಾಗಿ ಧನಾತ್ಮಕದಿಂದ ಋಣಾತ್ಮಕವಾಗಿ ಹೋಗುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಕ್ಷೇತ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತಹ ಎಲೆಕ್ಟ್ರಾನ್ಗೆ ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲವು ವಿದ್ಯುತ್ ಕ್ಷೇತ್ರದ ಚಾರ್ಜ್ ಸಮಯಕ್ಕಿಂತ ಹೆಚ್ಚೇನೂ ಅಲ್ಲ ಇದು ವೇಗವರ್ಧನೆಯ ಎಲೆಕ್ಟ್ರಾನ್ ಪಟ್ಟು ಸಮನಾಗಿರುತ್ತದೆ ಆದ್ದರಿಂದ ವೇಗವರ್ಧನೆಯು ಎಲೆಕ್ಟ್ರಾನ್ ದ್ರವ್ಯರಾಶಿಯಿಂದ ಭಾಗಿಸಿದ ವಿದ್ಯುತ್ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಈಗ ಇದು ಖಾಲಿ ಜಾಗದಲ್ಲಿರುವ ಎಲೆಕ್ಟ್ರಾನ್ ನ ಚಿತ್ರವಾಗಿದೆ ಘನದಲ್ಲಿರುವ ಎಲೆಕ್ಟ್ರಾನ್ ಬಗ್ಗೆ ಏನು ಈಗ ನೀವು ಘನವನ್ನು ಹೊಂದಿದ್ದೀರಿ ನೀವು ಇದನ್ನು ಸಿಲಿಕಾನ್ ಎಂದು ತೆಗೆದುಕೊಳ್ಳಬಹುದು ಇಲ್ಲಿ ಎಲೆಕ್ಟ್ರಾನ್ ಇದೆ ಮತ್ತೊಮ್ಮೆ ನೀವು ವಿದ್ಯುತ್ ಕ್ಷೇತ್ರವನ್ನು ಧನಾತ್ಮಕದಿಂದ ಋಣಾತ್ಮಕಕ್ಕೆ ಅನ್ವಯಿಸುತ್ತೀರಿ ಆದ್ದರಿಂದ ಎಲೆಕ್ಟ್ರಾನ್ ಕ್ಷೇತ್ರದ ದಿಕ್ಕಿನಲ್ಲಿ ವೇಗವನ್ನು ಹೆಚ್ಚಿಸುತ್ತದೆ ಈಗ ನೀವು ಎಲೆಕ್ಟ್ರಾನ್ನ ವೇಗವರ್ಧನೆಯನ್ನು ಬರೆಯಲು ಪ್ರಯತ್ನಿಸಿದರೆ ನೀವು E ಪದವನ್ನು ಹೊಂದಿದ್ದೀರಿ ಅದು ಮೊದಲಿನಂತೆಯೇ ಇರುತ್ತದೆ ಆದ್ದರಿಂದ ಅದು ಬಾಹ್ಯ ಕ್ಷೇತ್ರದ ಪರಿಣಾಮವಾಗಿದೆ ಆದರೆ ನೀವು ಬಹಳಷ್ಟು ಪರಮಾಣುಗಳನ್ನು ಹೊಂದಿರುವ ಘನವನ್ನು ಸಹ ಹೊಂದಿದ್ದೀರಿ ಮತ್ತು ಎಲೆಕ್ಟ್ರಾನ್ ಈ ಎಲ್ಲಾ ಪರಮಾಣುಗಳ ಪ್ರಭಾವವನ್ನು ಅನುಭವಿಸಬಹುದು ಆದ್ದರಿಂದ ನೀವು ಕೇವಲ ಬಾಹ್ಯ ಕ್ಷೇತ್ರವನ್ನು ಹೊಂದಿಲ್ಲ ನೀವು ಆಂತರಿಕ ಕ್ಷೇತ್ರವನ್ನು ಸಹ ಹೊಂದಿದ್ದೀರಿ ಇದನ್ನು ನಾವು ಎಲ್ಲಾ ಆಂತರಿಕ ಕ್ಷೇತ್ರಗಳ ಮೊತ್ತವಾಗಿ ಬರೆಯುತ್ತೇವೆ ಆದ್ದರಿಂದ F ಆಂತರಿಕವು ಘನವಸ್ತುವಿನಲ್ಲಿ ಚಲಿಸುವ ಎಲೆಕ್ಟ್ರಾನ್ ಮೇಲೆ ಎಲ್ಲಾ ಪರಮಾಣುಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಈಗ ವೇಗವರ್ಧನೆಯು ಸಂಕೀರ್ಣವಾಗಿದೆ ಏಕೆಂದರೆ ನೀವು ಪರಮಾಣುಗಳ ಪರಿಣಾಮವನ್ನು ಸಹ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಈ ಚಿತ್ರವನ್ನು ಸರಳಗೊಳಿಸುವ ಸಲುವಾಗಿ ನಾವು ಈ ಎಕ್ಸ್ಪ್ರೆಶನ್ ಅನ್ನು ಈ m e ಯೊಂದಿಗೆ ಇನ್ನೊಂದು ಪದದಿಂದ ಪರಿಣಾಮಕಾರಿ ಸಮೂಹ ಎಂದು ಕರೆಯುತ್ತೇವೆ ಆದ್ದರಿಂದ ಈ F ಆಂತರಿಕ ಮತ್ತು m e ಅನ್ನು ಈ ಪದ me ನಿಂದ ಬದಲಾಯಿಸಲಾಗುತ್ತದೆ me ಅನ್ನು ಎಲೆಕ್ಟ್ರಾನ್ನ ಪರಿಣಾಮಕಾರಿ ದ್ರವ್ಯರಾಶಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಎಲೆಕ್ಟ್ರಾನ್ನ ಚಲನೆಯ ಮೇಲೆ ಘನದಲ್ಲಿರುವ ಎಲ್ಲಾ ಪರಮಾಣುಗಳ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ ಎಲೆಕ್ಟ್ರಾನ್ನ ನಿಜವಾದ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಸರಿ ನಾವು ದ್ರವ್ಯರಾಶಿಯನ್ನು ಬದಲಾಯಿಸುತ್ತಿಲ್ಲ ನಾನು me ಎಂಬ ಇನ್ನೊಂದು ಪದವನ್ನು ಬಳಸಿ ನಾವು ಘನ ಪರಿಣಾಮವನ್ನು ಮಾತ್ರ ಬದಲಾಯಿಸುತ್ತೇವೆ ಎಲೆಕ್ಟ್ರಾನ್ಗಳಿಗೆ ಯಾವುದು ನಿಜವೋ ಅದು ರಂಧ್ರಗಳಿಗೂ ಸತ್ಯವಾಗಿದೆ ಏಕೆಂದರೆ ರಂಧ್ರವು ಎಲೆಕ್ಟ್ರಾನ್ನ ಅನುಪಸ್ಥಿತಿಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಾವು mh ಎಂಬ ಪದವನ್ನು ಹೊಂದಿದ್ದೇವೆ ಅದನ್ನು ನಾವು ರಂಧ್ರದ ಪರಿಣಾಮಕಾರಿ ದ್ರವ್ಯರಾಶಿ ಎಂದು ಕರೆಯುತ್ತೇವೆ ಈಗ ಪರಿಣಾಮಕಾರಿ ಸಾಮೂಹಿಕ ಪದವು ಮೂಲಭೂತವಾಗಿ ವಸ್ತುವಿನ ವಾಹಕತೆಯ ಮೇಲೆ ಪರಿಣಾಮ ಬೀರುತ್ತದೆ me ಮತ್ತು mh ಮೌಲ್ಯವನ್ನು ಕಡಿಮೆ ಮಾಡುತ್ತದೆ ವಾಹಕತೆಯು ಹೆಚ್ಚಾಗಿದೆ ನಾವು ಅದರ ಬಗ್ಗೆ ಯೋಚಿಸಬಹುದಾದ ಒಂದು ಮಾರ್ಗವೆಂದರೆ ಈ ಮೌಲ್ಯಗಳು ಲ್ಯಾಟಿಸ್ನ ಪ್ರಭಾವಕ್ಕಿಂತ ಕಡಿಮೆಯಿದ್ದರೆ ಮತ್ತು ನೀವು ಹೆಚ್ಚಿನ ವಾಹಕತೆಯನ್ನು ಹೊಂದಿರುತ್ತೀರಿ me ಮತ್ತು mh ಗಾಗಿ ಕೆಲವು ವಿಶಿಷ್ಟ ಮೌಲ್ಯಗಳನ್ನು ನೋಡೋಣ ಆದ್ದರಿಂದ ನಾವು ಲೋಹಗಳೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ತಾಮ್ರ ಬೆಳ್ಳಿ ಮತ್ತು ಚಿನ್ನದಂತಹ ಲೋಹಗಳನ್ನು ನೋಡಿದರೆ ಈ ಲೋಹಗಳನ್ನು ಬಹುತೇಕ ಉಚಿತ ಎಲೆಕ್ಟ್ರಾನ್ ಲೋಹಗಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಅವುಗಳಲ್ಲಿರುವ ಎಲೆಕ್ಟ್ರಾನ್ ಗಳ ವರ್ತನೆಯನ್ನು ನಾವು ವಿವರಿಸಬಹುದು ವಿಶಿಷ್ಟವಾಗಿ ಸುಮಾರು ಉಚಿತ ಎಲೆಕ್ಟ್ರಾನ್ ಮಾದರಿಗಳಿಂದ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಇದರರ್ಥ ಈ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಪ್ರಭಾವವನ್ನು ನೋಡುವುದಿಲ್ಲ ಅವು ಡಿಲೋಕಲೈಸ್ ಆಗಿವೆ ಮತ್ತು ಸಂಪೂರ್ಣ ಲೋಹದ ಮೂಲಕ ಚಲಿಸಲು ಮುಕ್ತವಾಗಿರುತ್ತವೆ ಅಂತಹ ಸಂದರ್ಭದಲ್ಲಿ ನಾವು me ಮತ್ತು mh 1 ಕ್ಕೆ ಹತ್ತಿರವಾಗುವುದನ್ನು ನಾವು ನಿರೀಕ್ಷಿಸುತ್ತೇವೆ ತಾಮ್ರದ ಬೆಳ್ಳಿ ಮತ್ತು ಚಿನ್ನದ me ವು me ಬೆಳ್ಳಿಯ ಮೇಲೆ ಮತ್ತೆ 0 99 ಆಗಿದೆ ಇದು 1 ಕ್ಕೆ ಹತ್ತಿರದಲ್ಲಿದೆ ತಾಮ್ರವು 1 ಕ್ಕೆ ಹತ್ತಿರದಲ್ಲಿದೆ ಚಿನ್ನವು ಹೋಲುತ್ತದೆ ನಾವು ಅರೆವಾಹಕಗಳನ್ನು ನೋಡೋಣ ಆದ್ದರಿಂದ ನಾವು ಮೊದಲು ಎಲೆಕ್ಟ್ರಾನ್ ಅನ್ನು ನೋಡುತ್ತೇವೆ ಆದ್ದರಿಂದ ನಮ್ಮಲ್ಲಿ ಸಿಲಿಕಾನ್ ವಿಶಿಷ್ಟ ಮೌಲ್ಯ 1 09 ಜರ್ಮೇನಿಯಮ್ 0 55 ಗ್ಯಾಲಿಯಂ ಆರ್ಸೆನೈಡ್ 67 ಸತು ಆಕ್ಸೈಡ್ 0 ನೀವು ರಂಧ್ರಗಳ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಸಹ ನೋಡಬಹುದು ಆದ್ದರಿಂದ ಇದು ವೇಲೆನ್ಸಿ ಬ್ಯಾಂಡ್ನಲ್ಲಿನ ರಂಧ್ರಗಳ ಚಲನೆಯ ಮೇಲೆ ಎಲ್ಲಾ ಪರಮಾಣುಗಳ ಪ್ರಭಾವವನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸುತ್ತದೆ ಆದ್ದರಿಂದ ಈಗ ನೀವು mh ಅನ್ನು ಹೊಂದಿದ್ದೀರಿ ಇದು ಸಿಲಿಕಾನ್ ಗೆ ಸುಮಾರು 1 15 ಜರ್ಮೇನಿಯಂಗೆ 0 37 0 45 ಗ್ಯಾಲಿಯಮ್ ಆರ್ಸೆನೈಡ್ ಸುಮಾರು ಸತು ಆಕ್ಸೈಡ್ಗೆ 1 21 ಆದ್ದರಿಂದ ಪರಿಣಾಮಕಾರಿ ದ್ರವ್ಯರಾಶಿಯ ಈ ಮೌಲ್ಯಗಳು ಬ್ಯಾಂಡ್ ರಚನೆಯನ್ನು ಉತ್ತಮವಾಗಿ ಅವಲಂಬಿಸಿರುತ್ತದೆ ಆದ್ದರಿಂದ ಪರಿಣಾಮಕಾರಿ ದ್ರವ್ಯರಾಶಿಯು ನಾವು ಮೊದಲು ನೋಡಿದ E ವಿರುದ್ಧ k ಪ್ಲಾಟ್ಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು ಒಂದೆರಡು ಪರಿಕಲ್ಪನೆಗಳನ್ನು ನೋಡುತ್ತೇವೆ ಅದರಲ್ಲಿ ಒಂದನ್ನು ಸ್ಥಿತಿಗಳ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ನಂತರ ನಾವು ಫೆರ್ಮಿ ಶಕ್ತಿ ಎಂಬ ಪರಿಕಲ್ಪನೆಯನ್ನೂ ನೋಡುತ್ತೇವೆ ಅರೆವಾಹಕಗಳಲ್ಲಿನ ಎಲೆಕ್ಟ್ರಾನ್ ಹೋಲ್ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಮತ್ತು ನಂತರ ಅಲ್ಲಿಂದ ಮುಂದುವರಿಯಲು ನಾವು ಇವುಗಳನ್ನು ಬಳಸುತ್ತೇವೆ